ಪಠ್ಯಕ್ರಮ 1 ರ ಪಠ್ಯ 14 ಕ್ಕೆ ಸ್ವಾಗತ ಈ ಪಠ್ಯಕ್ರಮ ಅಫೆಕ್ಟಿವ್ ಡೊಮೇನ್ ಬಗ್ಗೆ ಮಾತನಾಡುತ್ತದೆ ಕಲಿಕೆಯ ಪ್ರವರ್ಗಕ್ಕೆ ಸಂಬಂಧಿಸಿದ ಉಪನ್ಯಾಸ ಇದು ಪಠ್ಯ 13 ರಲ್ಲಿ ಎಂಜಿನಿಯರಿಂಗ್ಗೆ ನಿರ್ದಿಷ್ಟವಾದ ಜ್ಞಾನದ ಸ್ವರೂಪವನ್ನು ನಾವು ಅರ್ಥಮಾಡಿಕೊಂಡಿದ್ದೇವೆ ಮತ್ತು ಎಂಜಿನಿಯರಿಂಗ್ ಜ್ಞಾನದ ವರ್ಗಗಳ ಮಹತ್ವವನ್ನು ಅರ್ಥಮಾಡಿಕೊಂಡಿದ್ದೇವೆ ಇವುಗಳ ನಡುವೆ ವ್ಯತ್ಯಾಸ ಮಾಡಬೇಕಾದರೆ ಎಂಜಿನಿಯರಿಂಗ್ನ ನಿರ್ದಿಷ್ಟ ಸ್ವರೂಪವನ್ನು ನೀವು ನೋಡಲು ಬಯಸಿದರೆ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ವಿನ್ಸೆಂಟಿ ಪ್ರಸ್ತಾಪಿಸಿದಂತೆಎಂಜಿನಿಯರಿಂಗ್ ಜ್ಞಾನದ ವರ್ಗಗಳನ್ನು ಗಮನಿಸಬೇಕು ಅದನ್ನೇ ನಾವು ಕೊನೆಯ ಪಠ್ಯದಲ್ಲಿ ನೋಡಿದ್ದೇವೆ ಈ ಪಠ್ಯದಲ್ಲಿ ಕಲಿಕೆಯಲ್ಲಿ ಅಫೆಕ್ಟಿವ್ ಡೊಮೇನ್ನ ಕಲಿಕೆ ಸರಿಯಾಗಿ ನಡೆಯುತ್ತದೆ ಎಂದು ಖಚಿತಪಡಿಸಿಕೊಳ್ಳುವುದು ನಮಗೆ ಇನ್ನೂ ಸಂಪೂರ್ಣವಾಗಿ ತಿಳಿದಿಲ್ಲ ಸೈಕೋಮೋಟರ್ ಡೊಮೇನ್ ನ ಪರಿಣಾಮಗಳನ್ನು ಬರೆಯಲು ಪ್ರಯತ್ನಿಸುವುದಿಲ್ಲ ಆದರೆ ಯಾವುದೇ ಎಂಜಿನಿಯರಿಂಗ್ ಪಠ್ಯಕ್ರಮದ ಶಿಕ್ಷಕನು ಅಫೆಕ್ಟಿವ್ ಡೊಮೇನ್ ಸಂಬಂಧಿಸಿದ ಚಟುವಟಿಕೆಗಳನ್ನು ಅವರು ಸೇರಿಸಿಕೊಳ್ಳಬೇಕು ಅದು ವಿದ್ಯಾರ್ಥಿಯ ಕಲಿಕೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಈ ಎರಡು ಪರಿಣಾಮಗಳನ್ನು ನಾವು ಇಲ್ಲಿ ತಿಳಿಸುತ್ತೇವೆ ಈಗ ನಾವು ಬಳಸುವ ಎರಡೂ ಪದಗಳು ಅಂದರೆ ಅಫೆಕ್ಟಿವ್ ಅಂಶಗಳು ಮತ್ತು ಕೌಶಲ್ಯಗಳು ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಮತ್ತು ಉದ್ಯೋಗ ಸಾಮರ್ಥ್ಯದಲ್ಲಿ ಅರಿವಿನ ಅಂಶಗಳಿಗಿಂತ ಸಮಾನವಾಗಿ ಅಥವಾ ಹೆಚ್ಚು ಮುಖ್ಯವೆಂದು ಸಂಶೋಧನೆ ತೋರಿಸುತ್ತದೆ ನಾನ್ ಕೋಗ್ನಿಟಿವ್ ಸೇರುತ್ತವೆ ಅಫೆಕ್ಟಿವ್ ಡೊಮೇನ್ ಹೆಚ್ಚಾಗಿ ಭಾವನೆಗಳೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಇದನ್ನು ಸಾಮಾನ್ಯವಾಗಿ ನೀಡಿದ ಘಟನೆಗಳು ವಸ್ತುಗಳು ನಡವಳಿಕೆಗಳು ನೀತಿಗಳು ಅಥವಾ ಸನ್ನಿವೇಶಗಳಿಗೆ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಪ್ರತಿಕ್ರಿಯೆಯ ರೂಪದಲ್ಲಿ ಪ್ರದರ್ಶಿಸಲಾಗುತ್ತದೆ ಮೆದುಳಿನ ಪ್ರಸ್ತುತ ತಿಳುವಳಿಕೆಯಿಂದ ಇದನ್ನು ಬಲಪಡಿಸಲಾಗಿದೆ ಮತ್ತು ಮೌಲ್ಯೀಕರಿಸಲಾಗಿದೆ ನೀವು ಕಾರ್ಯಕ್ರಮದಲ್ಲಿದ್ದಾಗ ಅಥವಾ ನೀವು ಒಂದು ವಸ್ತು ಅಥವಾ ಯಾರೊಬ್ಬರ ನಡವಳಿಕೆಯನ್ನು ನೋಡುತ್ತೀರಿ ಮೆದುಳಿನ ತಂತಿಗಳು ಹೇಗಿವೆಯೆಂದರೆ ಅದರ ಅಮಿಗ್ಡಾಲಾ ಗ್ರಂಥಿಯ ಪ್ರದೇಶಗಳು ಸಕಾರಾತ್ಮಕ ಅಥವಾ ನಕಾರಾತ್ಮಕ ಪ್ರತಿಕ್ರಿಯೆಯನ್ನು ರಚಿಸಿ ಸಂಗ್ರಹಿಸುತ್ತದೆ ಇದರರ್ಥ ಏನಾದರೂ ಸಂಭವಿಸಿದಾಗ ನಿಮ್ಮ ಪ್ರಜ್ಞಾಪೂರ್ವಕ ಭಾಗವಹಿಸುವಿಕೆ ಇಲ್ಲದೆ ಮೆದುಳು ಅದಕ್ಕೆ ನಕಾರಾತ್ಮಕ ಅಥವಾ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಜೋಡಿಸುತ್ತದೆ ಮತ್ತು ಅದು ಅದನ್ನು ಸಂಗ್ರಹಿಸುತ್ತದೆ ಅಂದರೆ ಪ್ರತಿ ಬಾರಿಯೂ ಇದೇ ರೀತಿಯ ಘಟನೆ ಸಂಭವಿಸಿದಾಗ ಅದೇ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಪ್ರತಿಕ್ರಿಯೆಯು ನಮ್ಮ ಜಾಗೃತ ಪ್ರದೇಶಕ್ಕೂ ಬರುತ್ತದೆ ಮತ್ತು ಅಫೆಕ್ಟಿವ್ ಡೊಮೇನ್ ವಿಭಿನ್ನ ಮಟ್ಟದ ಭಾವನೆಗಳೊಂದಿಗೆ ಇರುತ್ತವೆ ಮತ್ತು ವಿಭಿನ್ನವಾದ "ವಿಧಾನ" ಅಥವಾ "ತಪ್ಪಿಸುವಿಕೆ" ಪ್ರವೃತ್ತಿಯನ್ನು ಪ್ರತಿಬಿಂಬಿಸುತ್ತವೆ ಇದರರ್ಥ ಈ ಭಾವನೆಗಳು ಏನು ಮಾಡುತ್ತವೆ ಅದು ವಿಧಾನದ ರೂಪದಲ್ಲಿ ಪ್ರತಿಫಲಿಸುತ್ತದೆ ಇದರರ್ಥ ನಾನು ಭಾಗವಹಿಸಲು ಸಿದ್ಧನಿದ್ದೇನೆ ಆದರೆ ತಪ್ಪಿಸಿಕೊಳ್ಳುವುದು ಎಂದರೆ ನಾನು ನಿರ್ದಿಷ್ಟವಾದದನ್ನು ತಪ್ಪಿಸಲು ಪ್ರಯತ್ನಿಸುತ್ತೇನೆ ಎಂದು ಆದ್ದರಿಂದ ಪ್ರಸ್ತುತಪಡಿಸಿದ ವಿಷಯಗಳಿಗೆ ನಾವು ತರಗತಿಯಲ್ಲಿ ಪ್ರತಿಕ್ರಿಯಿಸುವ ವಿಧಾನದ ಮೇಲೆ ಇದು ಪ್ರಮುಖ ಪರಿಣಾಮ ಬೀರುತ್ತದೆ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಪ್ರತಿಕ್ರಿಯೆಗಳ ಈ ಸಂಗ್ರಹವು ಹೇಗೆ ನಡೆಯುತ್ತದೆ ಇದಕ್ಕೆ ಕಾರಣ ಪರಿಸರದೊಂದಿಗೆ ಸಂವಹನ ನಡೆಸುವಲ್ಲಿ ವ್ಯಕ್ತಿಯ ಹಿಂದಿನ ಅನುಭವ ಹುಟ್ಟಿದ ಸಮಯದಿಂದಲೇ ಒಬ್ಬ ವ್ಯಕ್ತಿಯು ಪರಿಸರದೊಂದಿಗೆ ಸಂವಹನ ನಡೆಸುತ್ತಿದ್ದಾನೆ ಮತ್ತು ಅದು ಸಕಾರಾತ್ಮಕ ಅಥವಾ ನಕಾರಾತ್ಮಕವಾಗಿದ್ದರೂ ಆ ನಿರ್ದಿಷ್ಟ ಹಂತದಲ್ಲಿ ಅದು ಮುದ್ರಿತವಾಗುತ್ತಲೇ ಇರುತ್ತದೆ ಮತ್ತು ಅದು ಅಫೆಕ್ಟಿವ್ ಪ್ರತಿಕ್ರಿಯೆಗಳ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ನಿರ್ಧರಿಸುತ್ತದೆ ಯಾವುದೇ ಹಂತದಲ್ಲಿ ನೀವು ಇದನ್ನೆಲ್ಲ ರದ್ದುಗೊಳಿಸಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಕಲಿಕೆಯ ಗುರಿಗಳನ್ನು ಸಾಧಿಸಲು ನೀವು ಅದರೊಂದಿಗೆ ಕೆಲಸ ಮಾಡಬೇಕು ಅಥವಾ ಅದರ ಸುತ್ತ ಕೆಲಸ ಮಾಡಬೇಕು ಅಫೆಕ್ಟಿವ್ ಡೊಮೇನ್ ಆನಂದಿಸುವುದು ಸಂರಕ್ಷಿಸುವುದು ಗೌರವಿಸುವುದು ಮತ್ತು ಬೆಂಬಲಿಸುವಂತಹ ಭಾವನೆ ವರ್ತನೆ ಮೆಚ್ಚುಗೆ ಮತ್ತು ಮೌಲ್ಯಗಳಿಗೆ ಸಂಬಂಧಿಸಿದೆ ಭಾವನೆಯು ಪ್ರಬಲ ಪಾತ್ರ ವಹಿಸುತ್ತದೆ ಎಂದು ನಾವು ನೋಡುತ್ತೇವೆ ವಾಸ್ತವವಾಗಿ ಈ ನಾಲ್ವರೂ ಪರಸ್ಪರ ಪ್ರತ್ಯೇಕವಾಗಿಲ್ಲ ಒಂದು ಇನ್ನೊಂದರ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಒಂದು ಇನ್ನೊಂದಕ್ಕೆ ಕಾರಣವಾಗಬಹುದು ಮತ್ತು ಹೀಗೆ ಅರಿವು ಆಸಕ್ತಿ ಗಮನ ಕಾಳಜಿ ಮತ್ತು ಜವಾಬ್ದಾರಿಯ ವರ್ತನೆಗಳನ್ನು ಸೂಚಿಸುವ ಮೂಲಕ ಅಫೆಕ್ಟಿವ್ ನಡವಳಿಕೆಗಳನ್ನು ಇದರಿಂದ ಪ್ರದರ್ಶಿಸಲಾಗುತ್ತದೆ ಮತ್ತು ಇತರರೊಂದಿಗೆ ಸಂವಹನದಲ್ಲಿ ಕೇಳುವ ಮತ್ತು ಪ್ರತಿಕ್ರಿಯಿಸುವ ಸಾಮರ್ಥ್ಯದಿಂದಲೂ ಇದು ನಿರೂಪಿಸಲ್ಪಟ್ಟಿದೆ ತದನಂತರ ನಿರ್ದಿಷ್ಟ ಸನ್ನಿವೇಶ ಮತ್ತು ಅಧ್ಯಯನದ ಕ್ಷೇತ್ರಕ್ಕೆ ಸೂಕ್ತವಾದ ಆ ವರ್ತನೆ ಗುಣಲಕ್ಷಣಗಳು ಅಥವಾ ಮೌಲ್ಯಗಳನ್ನು ಪ್ರದರ್ಶಿಸುವ ಸಾಮರ್ಥ್ಯವನ್ನು ಇಷ್ಟ ಇಷ್ಟಪಡದಿರುವುದು ವರ್ತನೆ ಮೌಲ್ಯ ನಂಬಿಕೆ ಭಾವನೆ ಆಸಕ್ತಿ ಮೆಚ್ಚುಗೆ ಮತ್ತು ಗುಣಲಕ್ಷಣಗಳಂತಹ ಪದಗಳಿಂದ ಗುರುತಿಸಲಾಗುತ್ತದೆ ನೀವು ವಿದ್ಯಾರ್ಥಿಗಳ ಮಟ್ಟವನ್ನು ನೋಡಿದರೆ ನಾವು ಈ ಪದಗಳನ್ನು ಬಳಸುತ್ತಲೇ ಇರುತ್ತೇವೆ ಉದಾಹರಣೆಗೆ ನೀವು ಎಂಜಿನಿಯರಿಂಗ್ನಲ್ಲಿ ಯಾವುದೇ ವಿಷಯವನ್ನು ತೆಗೆದುಕೊಂಡರೆ ಅದರಲ್ಲಿ ಒಳ್ಳೆಯ ಅಥವಾ ಕೆಟ್ಟ ವಿಷಯ ಇಲ್ಲ ವಿಷಯವು ಒಂದು ವಿಷಯವಾಗಿದೆ ಆದರೆ ನಾವು ಒಂದು ವಿಷಯವನ್ನು ಇಷ್ಟಪಡುತ್ತೇವೆ ಅಥವಾ ಇಷ್ಟಪಡುವುದಿಲ್ಲ ಎಂದು ನಾವು ಹೇಳುತ್ತೇವೆ ನಾವು ಆ ವಿಷಯದ ಬಗ್ಗೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತೇವೆ ಅದು ನಮ್ಮ ಅರಿವಿನೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಏಕೆಂದರೆ ಎಲ್ಲಾ ವಿಷಯಗಳು ಮುಖ್ಯವಾಗಿರುತ್ತದೆ ಹಾಗೂ ಪ್ರಸ್ತುತವಾಗಿವೆ ಆದ್ದರಿಂದ ನಾವು ಪರಿಸರದೊಂದಿಗೆ ಸಂವಹನ ನಡೆಸಿದ ನಮ್ಮ ಹಿಂದಿನ ಇತಿಹಾಸವನ್ನು ಆಧರಿಸಿ ಅಭಿವೃದ್ಧಿಯಾಗುತ್ತೇವೆ ಪದವನ್ನು ಬಳಸುವ ಮೂಲಕ ನಾವು ನಮ್ಮ ಅಫೆಕ್ಟಿವ್ ಪ್ರತಿಕ್ರಿಯೆಗಳನ್ನು ಅಭಿವೃದ್ಧಿಪಡಿಸುತ್ತೇವೆ ನಾನು ಈ ವಿಷಯವನ್ನು ಇಷ್ಟಪಡುವುದಿಲ್ಲ ಅಥವಾ ನಾನು ಅಂತಹ ವಿಷಯವನ್ನು ಇಷ್ಟಪಡುತ್ತೇನೆ ಎಂದು ನಾವು ಎಷ್ಟು ಬಾರಿ ಹೇಳುತ್ತಿದ್ದೆವು ನಾವೆಲ್ಲರೂ ಅದನ್ನು ಮಾಡುತ್ತೇವೆ ಮತ್ತು ಅದು ಪರಿಣಾಮಕಾರಿ ಪ್ರತಿಕ್ರಿಯೆಯಾಗಿದೆ ಮುಂದಿನ ಉನ್ನತ ಮಟ್ಟವು ನಿಮ್ಮೊಂದಿಗೆ ಸಂಪೂರ್ಣವಾಗಿ ಸಂಯೋಜಿಸಲ್ಪಟ್ಟಿದೆ ಹೊಸ ಮೌಲ್ಯ ರಚನೆಯಿಂದ ನೀವು ಕಾರ್ಯನಿರ್ವಹಿಸಲು ಮತ್ತು ಲಿಂಕ್ ಮಾಡಲು ಸಿದ್ಧರಿದ್ದೀರಿ ಇದು ಅಫೆಕ್ಟಿವ್ ಡೊಮೇನ್ನ ಪ್ರವರ್ಗ ಸ್ವಲ್ಪ ಹೆಚ್ಚು ವಿಸ್ತಾರವಾದ ಪ್ರವರ್ಗವನ್ನು ಪಿಯರ್ಸ್ ಮತ್ತು ಗ್ರೇ ಅವರು ಪ್ರಸ್ತುತಪಡಿಸಿದರು ಈ ಆರು ಹಂತಗಳು ಮತ್ತೊಮ್ಮೆ ಕ್ರಾಥ್ವೋಲ್ನ ಪ್ರವರ್ಗದ೦ತೆಯೇ ಇವೆ ಮತ್ತು ಇಲ್ಲಿ ಮೊದಲ ಹಂತವು "ಗ್ರಹಿಸು" ಮತ್ತು ಇದನ್ನು ಎರಡು ಉಪ ಪ್ರಕ್ರಿಯೆಗಳಾಗಿ ವಿಂಗಡಿಸಲಾಗಿದೆ ಎಮೋಟಿವ್ ಇಂಪ್ಲಾಂಟಿಂಗ್ ಈ ಎರಡು ಸಂಪೂರ್ಣವಾಗಿ ಆಂತರಿಕ ಮತ್ತು ಅವು ಯಾವುದೇ ರೀತಿಯ ಪರಿಣಾಮಕಾರಿ ವರ್ತನೆಗೆ ತಕ್ಷಣವೇ ಕಾರಣವಾಗುವುದಿಲ್ಲ ಇದರರ್ಥ ಎಮೋಟಿವ್ ಇಂಪ್ಲಾಂಟಿಂಗ್

ಇದರರ್ಥ ನೀವು ಭಾವನೆಯನ್ನು ವ್ಯಕ್ತಪಡಿಸಬಹುದು ಮತ್ತು ನಂತರ ಆ ಭಾವನೆಯನ್ನು ಗುರುತಿಸಬಹುದು ಭಾವನೆ ಮತ್ತು ಗುರುತಿಸುವುದು ಅರಿವಿನ ಚಟುವಟಿಕೆಗಳು ಅದರೊಂದಿಗೆ ಸಂಬಂಧ ಹೊಂದಿವೆ ಒಮ್ಮೆ ನೀವು ಗುರುತಿಸಲು ಪ್ರಾರಂಭಿಸಿದಾಗ ಮತ್ತು ಆ ಭಾವನೆಯನ್ನು ನೀವು ನಿಯಂತ್ರಿಸುತ್ತೀರಿ ನಂತರ ದೃಢೀಕರಿಸುವ ಹಂತ ಅದು ನಿಮ್ಮಲ್ಲಿ ಆಂತರಿಕವಾಗುತ್ತಿಲ್ಲ ಎಂದು ನೀವು ಮೊದಲು ಅಭಿವೃದ್ಧಿಪಡಿಸುತ್ತೀರಿ ನೀವು ಸಂಪೂರ್ಣವಾಗಿ ಅಂಗೀಕರಿಸಲ್ಪಟ್ಟಿಲ್ಲ ಆದರೆ ನೀವು ಸ್ವೀಕರಿಸಿದದನ್ನು ಆಧರಿಸಿ ನೀವು ಕೃತಕ ಮನೋಭಾವವನ್ನು ಬೆಳೆಸಿಕೊಳ್ಳುತ್ತೀರಿ ಪುನರಾವರ್ತನೆಯ ನಂತರ ಸ್ಥಿರ ಮನೋಭಾವವನ್ನು ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಅಂದರೆ ಪ್ರತಿ ಬಾರಿಯೂ ನೀವು ಇದೇ ರೀತಿಯ ಘಟನೆಯನ್ನು ಎದುರಿಸಿದಾಗ ನೀವು ಅದೇ ಮನೋಭಾವವನ್ನು ವ್ಯಕ್ತಪಡಿಸುತ್ತೀರಿ ಆದರೆ ಅದು ಇನ್ನೂ ಸಹಜವಾಗಿಲ್ಲ ಕೆಲವು ಭೇಟಿಗಳ ನಂತರ ನೀವು ನಿರಂತರವಾಗಿ ಮನೋಭಾವವನ್ನು ತೋರಿಸಿದ್ದೀರಿ ನಂತರ ನೀವು ತರ್ಕಬದ್ಧಗೊಳಿಸಲು ಪ್ರಾರಂಭಿಸುತ್ತೀರಿ ಇದರರ್ಥ ನೀವು ಈಗ ಅದು ಮುಖ್ಯವಾಗಿದೆ ಮತ್ತು ಅದನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ ಎಂದು ಮನವರಿಕೆ ಮಾಡಿಕೊಳ್ಳುತ್ತಿರುವಿರಿ ಇದು ಮುಂದಿನ ಉನ್ನತ ಮಟ್ಟದ ಅರಿವಿನ ಚಟುವಟಿಕೆ ಎಂದು ನೀವು ತರ್ಕಬದ್ಧಗೊಳಿಸುತ್ತೀರಿ ನಂತರ ನೀವು ಏನು ಮಾಡುತ್ತೀರಿ ನೀವು ಮೌಲ್ಯೀಕರಿಸುತ್ತೀರಿ ನೀವು ಮೌಲ್ಯಗಳನ್ನು ಪರೀಕ್ಷಿಸಿ ನಂತರ ಮೌಲ್ಯಗಳನ್ನು ಸ್ವೀಕರಿಸುತ್ತೀರಿ ಈ ಎರಡು ಅದರೊಂದಿಗೆ ಹೆಚ್ಚು ಅರಿವಿನ ಚಟುವಟಿಕೆಗಳನ್ನು ಹೊ೦ದಿದೆ ಮತ್ತು ನಂತರ ನೀವು ನಿರ್ಣಯಿಸುತ್ತೀರಿ ಉದಾಹರಣೆಗೆ ನಾನು ಇದನ್ನು ಏಕೆ ಸ್ವೀಕರಿಸಬೇಕು ಮತ್ತು ಇದನ್ನು ನನ್ನ ಮನಸ್ಥಿತಿಯ ಭಾಗವಾಗಿಸಬೇಕು ಅದನ್ನು ಸ್ವೀಕರಿಸಲು ನೀವು ಮೊದಲು ಕೆಲವು ಮೌಲ್ಯ ಮಾನದಂಡಗಳನ್ನು ಸ್ಥಾಪಿಸಿ ನಂತರ ಅಂತಿಮವಾಗಿ ನಿರ್ಣಯಿಸಿ ತೀರ್ಪಿನ ನಂತರ ನೀವು ಅದನ್ನು ನಿಮ್ಮದೇ ಎಂದು ಸ್ವೀಕರಿಸಲು ಸಿದ್ಧರಿದ್ದೀರಿ ಎಂದು ಅದು ಬಿತ್ತುತ್ತದೆ ಅದರ ನಂತರ ಮುಂದಿನ ಹಂತವು ಪರಿಣಾಮಕಾರಿ ರಚನೆಯಾಗಿದೆ ಇದರ ಅರ್ಥವೇನೆಂದರೆ ಈಗ ಹೊಸ ಮೌಲ್ಯಗಳು ನಮ್ಮ ಅಸ್ತಿತ್ವದಲ್ಲಿರುವ ಮೌಲ್ಯಗಳೊಂದಿಗೆ ಸಂಯೋಜನೆಗೊಳ್ಳುತ್ತಿವೆ ಈಗ ನೀವು ಸಂಯೋಜಿಸುವ ವಿಧಾನವು ನಿಮ್ಮನ್ನು ಸಂಪೂರ್ಣವಾಗಿ ವಿಭಿನ್ನ ಮನಸ್ಥಿತಿಗೆ ಕರೆದೊಯ್ಯಬಹುದು ಇಲ್ಲಿ ನೀವು ಉನ್ನತ ಮಟ್ಟವನ್ನು ಸ್ಪೂರ್ತಿದಾಯಕ ಒಳನೋಟ ಎಂದು ಕರೆಯುತ್ತಿದ್ದೀರಿ ಅದನ್ನೇ ಪಿಯರ್ಸ್ ಮತ್ತು ಗ್ರೇ ಅತ್ಯುನ್ನತ ಅಂಶವೆಂದು ಕರೆಯುತ್ತಾರೆ ಉದಾಹರಣೆಗೆ ಕೋಗ್ನಿಟಿವ್ ಡೊಮೇನ್ನಲ್ಲಿ ಅತ್ಯಧಿಕ ಅರಿವಿನ ಮಟ್ಟವು ರಚಿಸು ಆದ್ದರಿಂದ ಇಲ್ಲಿ ಅದು ಪರಿಣಾಮಕಾರಿ ರಚನೆಯಾಗಿದೆ ನೀವು ವಿಷಯಗಳನ್ನು ನೋಡುವ ಹೊಸ ಮಾರ್ಗವನ್ನು ರಚಿಸುತ್ತಿದ್ದೀರಿ ಅದೇ ಪ್ರವರ್ಗದಲ್ಲಿ ಅಫೆಕ್ಟಿವ್ ಡೊಮೇನ್ ಅನ್ನು ಬೇರೆ ರೀತಿಯಲ್ಲಿ ನೋಡಬಹುದು ಕಳೆದ 20 25 ವರ್ಷಗಳಿಂದ ಭಾವನಾತ್ಮಕ ಬುದ್ಧಿವಂತಿಕೆಯ ಪ್ರಕಾರ ಇದು ಸಾಕಷ್ಟು ಅಂಗೀಕರಿಸಲ್ಪಟ್ಟಿದೆ ಮತ್ತು ಒಬ್ಬರ ಭಾವನೆಗಳನ್ನು ತಿಳಿದುಕೊಳ್ಳುವಂತಹ ಸರಳ ಪದಗಳನ್ನು ಹಾಕುತ್ತದೆ ಅದನ್ನೇ ನಾವು ಗ್ರಹಿಸುತ್ತೇವೆ ಮತ್ತು ಪ್ರತಿಕ್ರಿಯಿಸುತ್ತೇವೆ ಎಂದು ಹೇಳುತ್ತೇವೆ ಈ ಎರಡು ಚಟುವಟಿಕೆಗಳು ಒಬ್ಬರ ಸ್ವಂತ ಭಾವನೆಗಳನ್ನು ತಿಳಿದುಕೊಳ್ಳುತ್ತಿವೆ ಎಂದು ನೀವು ಹೇಳಬಹುದು ಒಬ್ಬರ ಭಾವನೆಗಳನ್ನು ತಿಳಿದುಕೊಳ್ಳುವುದರಿಂದ ನೀವು ಆ ಭಾವನೆಗಳನ್ನು ನಿರ್ವಹಿಸಬೇಕು ಉದಾಹರಣೆಗೆ ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಅಗತ್ಯವಿರುವ ಮೂಲಭೂತ ಕೌಶಲ್ಯಗಳಲ್ಲಿ ಒಂದಾಗಿದೆ ಇದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಿಲ್ಲ ನಿಮ್ಮ ದಿನನಿತ್ಯದ ಜೀವನದಲ್ಲಿ ನೀವು ಇದನ್ನು ಮಾಡಲು ಸಾಧ್ಯವಾದರೆ ನಿಮ್ಮ ಅಫೆಕ್ಟಿವ್ ಬಿಹೇವಿಯರ್ ಸಾಕಷ್ಟು ಸುಧಾರಿಸುತ್ತದೆ ಒಬ್ಬರು ಅವರ ಸ್ವಂತ ಭಾವನೆಗಳನ್ನು ತಿಳಿದುಕೊಳ್ಳುತ್ತಿದ್ದಾರೆ ಇದರರ್ಥ ನಾನು ಪ್ರಸ್ತುತ ದುಃಖ ಅಥವಾ ಕೋಪ ಅಥವಾ ಇನ್ನಿತರ ಭಾವನೆಗಳನ್ನು ಅನುಭವಿಸುತ್ತಿದ್ದೇನೆ ಎಂದು ಒಬ್ಬರು ಸ್ವತಃ ಒಪ್ಪಿಕೊಳ್ಳಬೇಕು ಮೊದಲು ನಾನು ಹಾಗೆ ಭಾವಿಸುತ್ತಿದ್ದೇನೆ ಎಂದು ನಾನು ಒಪ್ಪಿಕೊಳ್ಳಬೇಕು ಆದರೆ ನನಗೆ ಅದರ ಬಗ್ಗೆ ಸಹ ತಿಳಿದಿಲ್ಲದಿದ್ದರೆ ನನ್ನ ಸ್ವಂತ ಭಾವನೆಯ ಬಗ್ಗೆ ನನಗೆ ತಿಳಿದಿಲ್ಲದಿದ್ದರೆ ನನ್ನ ಪ್ರತಿಕ್ರಿಯೆಗಳು ಅಥವಾ ಚಟುವಟಿಕೆಗಳ ಮೇಲೆ ನನಗೆ ನಿಯಂತ್ರಣವಿಲ್ಲ ನಂತರ ಭಾವನೆಯನ್ನು ನಿರ್ವಹಿಸುವ ವಿಷಯಕ್ಕೆ ಬರೋಣ ಪ್ರತಿಯೊಬ್ಬರೂ ಅನುಭವಿಸುವ ಸಾಮಾನ್ಯ ಭಾವನೆಯೆಂದರೆ ಕೋಪ ಮತ್ತು ಕೋಪವನ್ನು ನೀವು ಹೇಗೆ ನಿರ್ವಹಿಸುತ್ತೀರಿ ಮೊದಲನೆಯ ವಿಷಯವೆಂದರೆ ಒಬ್ಬರು ಕೋಪಕ್ಕೆ ಸಾರ್ವಕಾಲಿಕವಾಗಿ ಪ್ರತಿಕ್ರಿಯಿಸಬಾರದು ಪ್ರತಿ ಬಾರಿಯೂ ಪರಿಸ್ಥಿತಿಯನ್ನು ಅವಲಂಬಿಸಿ ನಿಮ್ಮಲ್ಲಿರುವ ಆಯ್ಕೆಗಳನ್ನು ಉಪಯೋಗಿಸಲು ಮತ್ತು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಒಬ್ಬರಿಗೆ ಸಾಧ್ಯವಾಗುತ್ತದೆ ನೀವು ಪ್ರತಿ ಬಾರಿ ಕೋಪಗೊಂಡಾಗ ಅದೇ ರೀತಿ ವರ್ತಿಸಿದರೆ ಜನರು ನಿಮ್ಮ ವರ್ತನೆಯನ್ನು ಊಹಿಸುತ್ತಾರೆ ನಿಮ್ಮ ಸುತ್ತಲಿನ ಜನರು ನಿಮ್ಮನ್ನು ಊಹಿಸಬಹುದಾದರೆ ಅವರು ನಿಮ್ಮನ್ನು ಶೋಷಿಸಬಹುದು ಆದ್ದರಿಂದ ಭಾವನೆಗಳನ್ನು ಬುದ್ಧಿವಂತ ರೀತಿಯಲ್ಲಿ ನಿರ್ವಹಿಸುವುದು ನಿಮ್ಮ ಜೀವನದ ಎಲ್ಲಾ ಆಯಾಮಗಳಲ್ಲಿ ಅಂದರೆ ಮನೆಯಲ್ಲಿ ಕುಟುಂಬ ಸದಸ್ಯರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಅಥವಾ ನೀವು ಹೊಂದಿರುವ ವೃತ್ತಿಯಲ್ಲಿ ನಿಮಗೆ ತುಂಬಾ ಸಹಾಯ ಮಾಡುತ್ತದೆ ಮುಂದಿನ ಹಂತದಲ್ಲಿ ತನ್ನನ್ನು ತಾನೇ ಪ್ರೇರೇಪಿಸುವುದು ಮತ್ತು ತರುವಾಯ ಇತರರಲ್ಲಿ ಭಾವನೆಗಳನ್ನು ಗುರುತಿಸುವ ಬಗ್ಗೆ ಇದೆ ಅದು ಮುಂದಿನ ಹಂತದ ಸಾಮರ್ಥ್ಯ ಇತರರಲ್ಲಿನ ಭಾವನೆಗಳನ್ನು ನಾವು ಗುರುತಿಸಬಹುದೇ ತದನಂತರ ನಾವು ಇತರರಲ್ಲಿ ಭಾವನೆಗಳನ್ನು ಗುರುತಿಸಲು ಸಾಧ್ಯವಾದರೆ ಇತರ ಜನರೊಂದಿಗಿನ ಸಂಬಂಧವನ್ನು ನಾವು ಉತ್ತಮವಾಗಿ ನಿಭಾಯಿಸುತ್ತೇವೆ ಈ ಆಯಾಮದಲ್ಲಿ ಆಸಕ್ತಿ ಇರುವವರು ಭಾವನಾತ್ಮಕ ಬುದ್ಧಿವಂತಿಕೆಯ ಪ್ರಸಿದ್ಧ ಪುಸ್ತಕವನ್ನು ನೋಡಬಹುದು ಅಫೆಕ್ಟಿವ್ ಡೊಮೇನ್ಗಾಗಿ ಅರಿವಿನ ಮಟ್ಟದಲ್ಲಿ ನಾವು ಕ್ರಿಯಾಪದಗಳನ್ನು ಹೊಂದಿದ್ದೇವೆ ಇವು ಕೆಲವು ಪದಗಳು ಆದರೆ ನೀವು ಇದಕ್ಕೆ ಇನ್ನೂ ಹೆಚ್ಚಿನದನ್ನು ಸೇರಿಸಬಹುದು ಸ್ವೀಕರಿಸಿ ಪ್ರಯತ್ನಿಸಿ ಸವಾಲು ಮಾಡಿ ಪ್ರತಿವಾದಿಸುವುದು ವಿವಾದಿಸುವುದು ಸೇರಿಕೊಳ್ಳುವುದು ವಿವೇಚಿಸುವುದು ಹೊಗಳಿಕೆ ಪ್ರಶ್ನೆ ಹಂಚಿಕೆ ಬೆಂಬಲ ಸ್ವಯಂಸೇವೆ ಇತ್ಯಾದಿ ಅವುಗಳಲ್ಲಿ ಕೆಲವು ಅರಿವಿನ ವರ್ಗಗಳಂತೆ ಕಾಣಿಸುತ್ತಿದೆ ಎಂದು ನೀವು ಗಮನಿಸಬಹುದು ಏಕೆಂದರೆ ಕ್ರಿಯಾಪದಗಳಿಗೆ ಸಂಬಂಧಿಸಿದಂತೆ ನಾವು ಒಂದು ಕ್ರಿಯಾಪದವು ಈ ಗಣನ ಉಪವರ್ಗ ಅಥವಾ ಈ ಅರಿವಿನ ಉಪವರ್ಗಕ್ಕೆ ಮಾತ್ರ ಸೇರಿದೆ ಎಂದು ಹೇಳಲು ಸಾಧ್ಯವಿಲ್ಲ ಈಗ ಸೈಕೋಮೋಟರ್ ಡೊಮೇನ್ಗೆ ಬರೋಣ ಇದು ದೈಹಿಕ ಚಲನೆ ಸಮನ್ವಯ ಮತ್ತು ಮೋಟಾರ್ ಕೌಶಲ್ಯಗಳ ಬಳಕೆಯನ್ನು ಒಳಗೊಂಡಿದೆ ವಿಶೇಷವಾಗಿ ಪ್ರಾಥಮಿಕ ಶಾಲಾ ವಯಸ್ಸಿನಲ್ಲಿ ಅಥವಾ ಪ್ರಿ ಸ್ಕೂಲ್ ವಯಸ್ಸಿನಲ್ಲಿ ಒಂದು ಪ್ರಮುಖ ವಿಷಯವೆಂದರೆ ಮಕ್ಕಳಿಗೆ ಮೋಟಾರ್ ಕೌಶಲ್ಯಗಳಲ್ಲಿ ತರಬೇತಿ ನೀಡಬೇಕಾಗುತ್ತದೆ ಮತ್ತು ಕೌಶಲ್ಯಗಳ ಅಭಿವೃದ್ಧಿಗೆ ಅಭ್ಯಾಸದ ಅಗತ್ಯವಿದೆ ನಡೆಯಲು ಕಲಿಯಲು ಸಹ ಸಾಕಷ್ಟು ಅಭ್ಯಾಸದ ಅಗತ್ಯವಿದೆ ನಿಲ್ಲಲು ಕಲಿಯಲು ಅಭ್ಯಾಸದ ಅಗತ್ಯವಿದೆ ಓಡಲು ಸಾಕಷ್ಟು ಅಭ್ಯಾಸದ ಅಗತ್ಯವಿದೆ ಆದ್ದರಿಂದ ಕೌಶಲ್ಯಗಳನ್ನು ವೇಗ ನಿಖರತೆ ದೂರ ಕಾರ್ಯವಿಧಾನಗಳು ಅಥವಾ ಕಾರ್ಯಗತಗೊಳಿಸುವ ತಂತ್ರಗಳ ಆಧಾರದ ಮೇಲೆ ಅಳೆಯಲಾಗುತ್ತದೆ ಆದರೆ ಇದೀಗ ನಾವು ನಮ್ಮ ಎಂಜಿನಿಯರಿಂಗ್ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವ ರೀತಿಯಲ್ಲಿ ಬಹಳ ಕಡಿಮೆ ಸಂಖ್ಯೆಯ ಪಠ್ಯಕ್ರಮಗಳಲ್ಲಿ ಮನೋಪ್ರೇರಣಾ ಚಟುವಟಿಕೆಗಳ ಪಾತ್ರವು ಕೇಂದ್ರ ಅಥವಾ ಮಹತ್ವದ್ದಾಗಿದೆ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಎಂದು ನಾವು ನಿರೀಕ್ಷಿಸುತ್ತಿಲ್ಲ ನಿಮ್ಮ ಲ್ಯಾಥ್ ಅನ್ನು ಅತ್ಯಂತ ನಿಖರವಾಗಿ ಚಲಾಯಿಸಲು ಅಗತ್ಯವಿರುವ ನಿಖರ ಅಂಶಗಳನ್ನು ತಿರುಗಿಸಲು ಸರಿಯಾಗಿ ಬೆಸುಗೆ ಹಾಕುವುದು ಹೇಗೆ ಎಂದು ನಾವು ತಿಳಿದಿರಬೇಕು ಆದರೆ ವೇಗ ಮತ್ತು ನಿಖರತೆಯನ್ನು ಚೆನ್ನಾಗಿ ಸಾಧಿಸುತ್ತೇವೆ ಎಂದು ನಾವು ನಿರೀಕ್ಷಿಸುವುದಿಲ್ಲ ಆದ್ದರಿಂದ ಆ ಮಟ್ಟಿಗೆ ಎಂಜಿನಿಯರಿಂಗ್ ಕಾರ್ಯಕ್ರಮಗಳಲ್ಲಿ ಮನೋಪ್ರೇರಣಾ ಚಟುವಟಿಕೆಗಳ ಪಾತ್ರವು ಸೀಮಿತವಾಗಿವೆ ಆದರೆ ಈ ಚಟುವಟಿಕೆಗಳು ಮುಖ್ಯವಾಗುತ್ತವೆ ಮತ್ತು ರಂಗಭೂಮಿಯಲ್ಲಿನ ಕಾರ್ಯಕ್ರಮಗಳಲ್ಲಿ ಇದು ಪ್ರಬಲವಾಗುತ್ತವೆ ಏಕೆಂದರೆ ಒಬ್ಬರು ಕಾರ್ಯನಿರ್ವಹಿಸಬೇಕಾಗುತ್ತದೆ ಆದ್ದರಿಂದ ಇದರಲ್ಲಿ ಮುಖದ ಅಭಿವ್ಯಕ್ತಿಗಳಿಂದ ಹಿಡಿದು ದೇಹದ ಚಲನೆಗಳವರೆಗೆ ಅಗತ್ಯವಿರುತ್ತದೆ ಉದಾಹರಣೆಗೆ ಸಂಗೀತ ಚಿತ್ರಕಲೆ ಕ್ರೀಡೆ ಔಷಧ ಶುಶ್ರೂಷೆ ದಂತವೈದ್ಯಶಾಸ್ತ್ರ ತುರ್ತು ವೈದ್ಯಕೀಯ ಸೇವೆಗಳು ಇತ್ಯಾದಿ ಇವೆಲ್ಲವೂ ಮನೋಪ್ರೇರಣಾ ಚಟುವಟಿಕೆಗಳಲ್ಲಿ ಬಹಳ ಪ್ರಬಲವಾದ ಭಾಗವನ್ನು ಹೊಂದಿವೆ ಮನೋಪ್ರೇರಣಾ ಕಾರ್ಯಕ್ಷೇತ್ರದ ಪ್ರವರ್ಗವನ್ನು ಮೊದಲು ಪ್ರಸ್ತಾಪಿಸಿದ ಸಿಂಪ್ಸನ್ ಏಳು ಉಪವರ್ಗಗಳನ್ನು ನೀಡಿದರು ಗ್ರಹಿಕೆ ಹೊಂದಿಸುವುದು ಮಾರ್ಗದರ್ಶಿ ಪ್ರತಿಕ್ರಿಯೆ ಕಾರ್ಯವಿಧಾನ ಸಂಕೀರ್ಣ ಬಹಿರಂಗ ಪ್ರತಿಕ್ರಿಯೆ ರೂಪಾಂತರ ಮೂಲಗಳು ನಾವು ಇದರ ಬಗ್ಗೆ ತಿಳಿದುಕೊಳ್ಳುವುದಿಲ್ಲ ನಾವು ಮನೋಪ್ರೇರಣಾ ಕಾರ್ಯಕ್ಷೇತ್ರದ ಪಿಯರ್ಸ್ ಗ್ರೇ ಪ್ರವರ್ಗವನ್ನು ವರ್ಗೀಕರಣವನ್ನು ಸ್ವಲ್ಪಮಟ್ಟಿಗೆ ಹೋಲುತ್ತದೆ ಮೊದಲನೆಯದಾಗಿ ಸಂವೇದನಾ ಪ್ರಸರಣ ಮತ್ತು ಭೌತಶಾಸ್ತ್ರೀಯ ಕ್ರಿಯಾತ್ಮಕ ನಿರ್ವಹಣೆ ನಂತರ ಭೌತಿಕ ಉತ್ಪನ್ನಗಳನ್ನು ಸಕ್ರಿಯಗೊಳಿಸುವುದು ಟೇಬಲ್ ಟೆನಿಸ್ ಆಟದಲ್ಲಿ ಬ್ಯಾಟ್ ಅನ್ನು ಹೇಗೆ ಹಿಡಿದಿಡಬೇಕೆಂದು ಯಾರಾದರೂ ನಿಮಗೆ ತೋರಿಸಿದರೆ ಮೊದಲು ನೀವು ಬ್ಯಾಟ್ ಅನ್ನು ಆ ಸ್ಥಾನದಲ್ಲಿ ಹಿಡಿದಿಡಲು ಸಾಧ್ಯವಾಗಬೇಕು ನಂತರ ಅನುಕರಿಸು ಚೆಂಡನ್ನು ಹೇಗೆ ಹೊಡೆಯುವುದು ಎಂದು ಯಾರಾದರೂ ತೋರಿಸುತ್ತಾರೆ ಚೆಂಡು ಹೇಗೆ ಬರುತ್ತಿದೆ ಎಂಬುದರ ಆಧಾರದ ಮೇಲೆ ಅವನು ವಿಭಿನ್ನ ಚಲನೆಗಳನ್ನು ತೋರಿಸುತ್ತಾನೆ ಆದ್ದರಿಂದ ನೀವು ಆ ಕ್ರಿಯೆಯನ್ನು ಅನುಕರಿಸುತ್ತೀರಿ ಆ ಅಭ್ಯಾಸದ ನಂತರ ನೀವು ಉದ್ದೇಶಪೂರ್ವಕವಾಗಿ ನಿಮ್ಮ ಚಲನೆಯನ್ನು ರೂಪಿಸುತ್ತೀರಿ ನಂತರ ನೀವು ಕಾರ್ಯಗತಗೊಳಿಸಿ ನಿಮಗೆ ತಿಳಿಸಿದ ರೀತಿಯಲ್ಲಿ ನೀವು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತೀರಿ ನಿಮಗೆ ತರಬೇತಿ ನೀಡಲಾಗುತ್ತದೆ ಮತ್ತು ನಂತರ ನೀವು ಆಟವನ್ನು ಆಡಲು ಪ್ರಾರಂಭಿಸುತ್ತೀರಿ ಇದು ಕಾರ್ಯಾಚರಣೆಯ ನಿರ್ವಹಣೆಯ ರೀತಿಯಾಗಿದೆ ಮತ್ತು ನಂತರ ಅದು ನಿಮ್ಮ ನಿರ್ವಹಣೆಯ ಕೌಶಲ್ಯವನ್ನು ಹೆಚ್ಚಿಸುತ್ತದೆ ನಂತರ ನೀವು ಮುಂದುವರಿಯುತ್ತಾ ಅಂದರೆ ನೀವು ನಿಮ್ಮ ಸ್ವಂತ ಕೌಶಲ್ಯವನ್ನು ಪರೀಕ್ಷಿಸಿ ಮತ್ತು ಕೌಶಲ್ಯಗಳನ್ನು ಆರಿಸಿಕೊಳ್ಳಿ ತದನಂತರ ನೀವು ಕೆಲವು ಕಾರ್ಯಕ್ಷಮತೆಯ ಮಾನದಂಡಗಳನ್ನು ಹೊಂದಿಸಿ ಮತ್ತು ನಂತರ ನಿಮ್ಮ ಸ್ವಂತ ಕಾರ್ಯಕ್ಷಮತೆಯನ್ನು ನಿರ್ಣಯಿಸುತ್ತೀರಿ ನಿಮ್ಮ ಸ್ವಂತ ಕಾರ್ಯಕ್ಷಮತೆಯನ್ನು ನಿರ್ಣಯಿಸಲು ನಿಮಗೆ ಸಾಧ್ಯವಾಗುತ್ತದೆ ನಂತರ ಮನೋಪ್ರೇರಣಾವನ್ನು ರಚಿಸುವುದು ಇದರರ್ಥ ವಿಭಿನ್ನ ಕೌಶಲ್ಯಗಳನ್ನು ಸಂಯೋಜಿಸುವ ಮೂಲಕ ನೀವೇ ಅಭಿವೃದ್ಧಿ ಹೊಂದುತ್ತೀರಿ ಅಂತಹ ಕಾರ್ಯಕ್ಷಮತೆಯ ಒಳನೋಟವನ್ನು ನೀವು ಪಡೆಯುತ್ತೀರಿ ಆದ್ದರಿಂದ ನಿಮ್ಮ ಕ್ರಿಯೆಯನ್ನು ಸಂಪೂರ್ಣವಾಗಿ ವಿಭಿನ್ನ ರೀತಿಯಲ್ಲಿ ಕಾರ್ಯಗತಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ನಟರು ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಅವರು ಭಾವಿಸುವ ರೀತಿಯಲ್ಲಿ ಅವರದೇ ಆದ ವಿಶಿಷ್ಟತೆ ಇದೆ ಎಂದು ಹೇಳೋಣ ಕೋಪ ಅಥವಾ ದುಃಖ ಅಥವಾ ಸಂತೋಷದ ಸನ್ನಿವೇಶದಲ್ಲಿ ಪ್ರತಿಯೊಬ್ಬ ಒಳ್ಳೆಯ ನಟನು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಅದನ್ನು ಪ್ರಸ್ತುತಪಡಿಸುತ್ತಾರೆ ಮತ್ತು ಜನರು ಅದನ್ನು ಇಷ್ಟಪಡುತ್ತಾರೆ ಆದ್ದರಿಂದ ಇದನ್ನು ಮನೋಪ್ರೇರಣಾವನ್ನು ರಚಿಸುವುದು ಎಂದು ಕರೆಯುತ್ತಾರೆ ಮನೋಪ್ರೇರಣಾ ಕ್ಷೇತ್ರದ ಕೆಲವು ಸರಳ ಕ್ರಿಯಾಪದಗಳು ಬಾಗುವುದು ಗ್ರಹಿಸುವುದು ನಿರ್ವಹಿಸುವುದು ಕಾರ್ಯನಿರ್ವಹಿಸುವುದು ತಲುಪುವುದು ವಿಶ್ರಾಂತಿ ಮಾಡುವುದು ಕಡಿಮೆ ಮಾಡುವುದು ವಿಸ್ತರಿಸುವುದು ಬರೆಯುವುದು ಬೇರ್ಪಡಿಸುವುದು ವ್ಯಕ್ತಪಡಿಸುವುದು ಕೌಶಲ್ಯದಿಂದ ನಿರ್ವಹಿಸುವುದು ಹೀಗೆ ನಾವು ಮನೋಪ್ರೇರಣಾ ಕ್ಷೇತ್ರವನ್ನು ಬಹಳ ಸಂಕ್ಷಿಪ್ತವಾಗಿ ಮಾತ್ರ ನೋಡುತ್ತಿದ್ದೇವೆ ಏಕೆಂದರೆ ನಮ್ಮ ನಂತರದ ಪಠ್ಯಗಳಲ್ಲಿ ನಾವು ಕ್ರಿಯಾಪದಗಳ ಮೇಲೆ ಹೆಚ್ಚು ಗಮನ ಹರಿಸುವುದಿಲ್ಲ ಏಕೆಂದರೆ ಮನೋಪ್ರೇರಣಾ ನಡವಳಿಕೆ ಮುಖ್ಯವಾಗಲು ಪ್ರಾರಂಭವಾಗುವ ಪಠ್ಯಕ್ರಮಗಳೊಂದಿಗೆ ನಾವು ವ್ಯವಹರಿಸುತ್ತಿಲ್ಲ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಪ್ರವರ್ಗ 1 ರಲ್ಲಿ ನಾವು ನೋಡಿದಂತೆ ಅರಿವಿನ ಗಣನ ಮತ್ತು ಮನೋಪ್ರೇರಣಾ ಚಟುವಟಿಕೆಗಳು ಒಂದಕ್ಕೊಂದು ಸ್ವತಂತ್ರವಾಗಿಲ್ಲ ಹಿಂದಿನ ಪಠ್ಯದಲ್ಲಿ ಈ ಮೂರು ಚಟುವಟಿಕೆಗಳನ್ನು ಉನ್ನತ ಮಟ್ಟದಲ್ಲಿ ಸಂಯೋಜಿಸಬಹುದು ಎಂದು ನಾವು ತೋರಿಸಿದ್ದೇವೆ ನಾವು ತೋರಿಸಿದ ಯಾವುದೇ ಚಟುವಟಿಕೆಗಳನ್ನು ತೆಗೆದುಕೊಳ್ಳಿ ಉನ್ನತ ದರ್ಜೆಯ ಸಂಗೀತಗಾರ ಅಥವಾ ನರ್ತಕಿಯಲ್ಲಿ ಈ ಮೂರು ಕಾರ್ಯಕ್ಷೇತ್ರಗಳು ಇರುತ್ತವೆ ಅವರು ಮೂರು ಕಾರ್ಯಕ್ಷೇತ್ರಗಳಲ್ಲಿ ಚಟುವಟಿಕೆಗಳನ್ನು ಹೊಂದಿರುತ್ತಾರೆ ಹೆಚ್ಚಿನ ಮಟ್ಟದ ಗಣನ ಮತ್ತು ಮನೋಪ್ರೇರಣಾ ಚಟುವಟಿಕೆಗಳು ಹೆಚ್ಚು ಅರಿವಿನ ಚಟುವಟಿಕೆಗಳನ್ನು ಒಳಗೊಂಡಿರುತ್ತವೆ ಉನ್ನತ ಮಟ್ಟದ ಗಣನ ಚಟುವಟಿಕೆಗಳು ಶುದ್ಧ ಗಣನ ಚಟುವಟಿಕೆಗಳಲ್ಲ ಅರಿವಿನ ತೀರ್ಪುಗಳನ್ನು ಮಾಡುವ ಮಾಹಿತಿಯ ಅರಿವಿನ ಸಂಸ್ಕರಣೆಯನ್ನು ಅವು ಒಳಗೊಂಡಿರುತ್ತವೆ ಆದ್ದರಿಂದ ಉನ್ನತ ಮಟ್ಟದ ಗಣನ ಮತ್ತು ಮನೋಪ್ರೇರಣಾ ಚಟುವಟಿಕೆಗಳು ಹೆಚ್ಚು ಅರಿವಿನ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತವೆ ಎಂಜಿನಿಯರಿಂಗ್ ಪಠ್ಯಕ್ರಮಗಳಲ್ಲಿ ಅರಿವಿನ ಚಟುವಟಿಕೆಗಳಲ್ಲಿ ಗಣನ ಅಂಶಗಳನ್ನು ಸಂಯೋಜಿಸಲು ಸೂಚನೆಯು ಈ ಅವಲಂಬನೆಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ ಇದು ಒಂದು ಕಲೆ ಉತ್ತಮ ಶಿಕ್ಷಕರು ಅದನ್ನು ಅಂತರ್ಬೋಧೆಯಿಂದ ಮಾಡಬಹುದು ಉದಾಹರಣೆಗೆ ನೀವು ನಿಮ್ಮ ವಿದ್ಯಾರ್ಥಿಗಳನ್ನು ನಿಮ್ಮತ್ತ ಗಮನ ಹರಿಸುವಂತೆ ಮಾಡುವುದು ಹೇಗೆ ಬಹುಶಃ ನೀವು ಒಂದು ಸಣ್ಣ ಕಥೆಯನ್ನು ರಚಿಸಲು ಬಯಸುತ್ತೀರಿ ಅಥವಾ ನೀವು ಏನನ್ನಾದರೂ ಅಭಿನಯಿಸುತ್ತೀರಿ ಅಥವಾ ಆಸಕ್ತಿಯನ್ನು ಹುಟ್ಟುಹಾಕುವ ಮತ್ತು ಅದರ ಗಮನವನ್ನು ಸೆಳೆಯುವ ವೀಡಿಯೊವನ್ನು ನೀವು ತೋರಿಸುತ್ತೀರಿ ಗಮನ ಸೆಳೆಯುವುದು ಗಣನ ಚಟುವಟಿಕೆಯಾಗಿದೆ ಮತ್ತು ಉತ್ತಮ ಶಿಕ್ಷಕರು ಅದನ್ನು ಮಾಡುವ ತಮ್ಮದೇ ಆದ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಅವರು ಉತ್ತಮ ಶಿಕ್ಷಕರಾಗಿಲ್ಲದಿರಬಹುದು ಅವರು ಈ ಕಾರ್ಯಕ್ಷೇತ್ರ ಬಗ್ಗೆ ತಿಳಿದಿರಬಹುದು ಅಥವಾ ತಿಳಿದಿಲ್ಲದಿರಬಹುದು ಆದರೆ ಅಂತರ್ಬೋಧೆಯಿಂದ ಅವರು ಈ ಚಟುವಟಿಕೆಯನ್ನು ಗಣನ ಕ್ಷೇತ್ರದಲ್ಲಿ ನಿರ್ವಹಿಸುತ್ತಿದ್ದಾರೆಂದು ತೋರುತ್ತದೆ ಕಾನ್ಸೆಪ್ಟ್ ಮ್ಯಾಪ್ ಅನ್ನು ಸೇರಿಸುತ್ತೇವೆ ನಮ್ಮ ಎಲ್ಲಾ ಉಪನ್ಯಾಸಗಳ ಮೂಲಕ ಅರಿವಿನ ಕಾರ್ಯಕ್ಷೇತ್ರ ಕ್ರಮಾನುಗತವಾಗಿ ಜೋಡಿಸಲಾದ ಪ್ರಕ್ರಿಯೆಗಳನ್ನು ಹೊಂದಿದೆ ಎಂದು ನಾವು ನೋಡಿದ್ದೇವೆ ರಚಿಸಿ ಮೌಲ್ಯಮಾಪನ ಮಾಡಿ ವಿಶ್ಲೇಷಿಸಿ ಅನ್ವಯಿಸಿ ಅರ್ಥಮಾಡಿಕೊಳ್ಳಿ ಮತ್ತು ನೆನಪಿಡಿ ನೆನಪಿಡಿ ಕಡಿಮೆ ಮಟ್ಟದ ಪ್ರಕ್ರಿಯೆ ಆಗಿದೆ ಮತ್ತು ಅದೇ ರೀತಿ ಅರಿವಿನ ಕಾರ್ಯಕ್ಷೇತ್ರ ಜ್ಞಾನದ ವರ್ಗಗಳನ್ನು ಹೊಂದಿದೆ ಇವುಗಳಲ್ಲಿ ವಾಸ್ತವಿಕ ಜ್ಞಾನ ಪರಿಕಲ್ಪನಾ ಜ್ಞಾನ ಕಾರ್ಯವಿಧಾನದ ಜ್ಞಾನ ಮತ್ತು ಒಳ ಅರಿವು ಜ್ಞಾನ ಸೇರಿವೆ ಮತ್ತು ಈ ನಾಲ್ಕು ವರ್ಗಗಳ ಹೊರಗೆ ಎಂಜಿನಿಯರಿಂಗ್ಗೆ ನಿರ್ದಿಷ್ಟವಾದ ಕೆಲವು ವಿಭಾಗಗಳಿವೆ ಅವುಗಳಲ್ಲಿ ಮೂಲಭೂತ ವಿನ್ಯಾಸ ಪರಿಕಲ್ಪನೆಗಳು ಮಾನದಂಡಗಳು ಮತ್ತು ವಿಶೇಷಣಗಳು ಪ್ರಾಯೋಗಿಕ ನಿರ್ಬಂಧಗಳು ಮತ್ತು ವಿನ್ಯಾಸ ಸಾಧನಗಳು ಸೇರಿವೆ ಗಣನ ಕ್ಷೇತ್ರವು ಪ್ರಮುಖ ವರ್ಗಗಳನ್ನು ಹೊಂದಿದೆ ಅಲ್ಲಿ ನಾವು ಪಿಯರ್ಸ್ ಮತ್ತು ಗ್ರೇ ನೀಡಿದ ಎಲ್ಲ ಆರು ವರ್ಗಗಳನ್ನು ಸೇರಿಸಿದ್ದೇವೆ ಮತ್ತು ಇದನ್ನು ಭಾವನಾತ್ಮಕ ಬುದ್ಧಿವಂತಿಕೆಯ ಮೂಲಕ ತಿಳಿಸಲಾಗುವುದು ಇದು ಸಂಬಂಧಗಳನ್ನು ನಿಭಾಯಿಸುವುದರಿಂದ ಹಿಡಿದು ಭಾವನೆಗಳನ್ನು ತಿಳಿದುಕೊಳ್ಳುವ ಐದು ಹಂತಗಳನ್ನು ಒಳಗೊಂಡಿದೆ ಗ್ರೇ ಮತ್ತು ಪಿಯರ್ಸ್ ನೀಡಿದ 6 ವಿಭಾಗಗಳನ್ನು ಮನೋಪ್ರೇರಣಾ ಕ್ಷೇತ್ರ ಹೊಂದಿದೆ ಪ್ರಾಸಂಗಿಕವಾಗಿ ಪಿಯರ್ಸ್ ಮತ್ತು ಗ್ರೇ ಅರಿವಿನ ಕಾರ್ಯಕ್ಷೇತ್ರವನ್ನು ಆರು ವಿಭಾಗಗಳಾಗಿ ನೋಡಲು ಆದ್ಯತೆ ನೀಡಿದರು ಅವರು ಮೂರು ಕಾರ್ಯಕ್ಷೇತ್ರಗಳನ್ನು ತಲಾ ಆರು ಎಂದು ಹೊಂದಲು ಬಯಸುತ್ತಾರೆ ಅದು ಪರಿಣಾಮ ಬೀರುತ್ತಿದೆ ಎಂದು ತೋರುತ್ತದೆ ಆದರೆ ಅವು ನೇರವಾಗಿ ಜ್ಞಾನದ ವರ್ಗಗಳನ್ನು ತಿಳಿಸುವುದಿಲ್ಲ ಪ್ರಕ್ರಿಯೆಯ ಭಾಗವನ್ನು ಮಾತ್ರ ಈ ಆರು ಹೊಂದಿದ್ದಾರೆ ಮತ್ತು ಪ್ರತಿಯೊಂದೂ ಉಪ ಪ್ರಕ್ರಿಯೆಗಳನ್ನು ಹೊಂದಿರುತ್ತದೆ ಪೂರ್ಣಗೊಳಿಸುವ ದೃಷ್ಟಿಯಿಂದ ಸ್ಪಿರಿಚುವಲ್ ಡೊಮೇನ್ ಅನ್ನು ನೋಡೋಣ ಇದು ಸಾಕಷ್ಟು ವಿವಾದಾಸ್ಪದವಾಗಿದೆ ಮತ್ತು ಪ್ರತಿಯೊಬ್ಬರೂ ಅದನ್ನು ನೋಡುವ ತಮ್ಮದೇ ಆದ ಮಾರ್ಗವನ್ನು ಹೊಂದಿರುತ್ತಾರೆ ಸ್ಪಿರಿಚುವಲ್ ಡೊಮೇನ್ ಗುರುತು ಮತ್ತು ಸಮಗ್ರತೆಯಿಂದ ನಿರೂಪಿಸಲ್ಪಟ್ಟಿದೆ ನಾವು ಇದನ್ನು ಇಲ್ಲಿಯೇ ಬಿಟ್ಟುಬಿಡುತ್ತೇವೆ ಮತ್ತು ಇದರ ಅರ್ಥವೇನೆಂದು ನೀವು ಅನ್ವೇಷಿಸುತ್ತೀರಿ ಮತ್ತು ಈಗ ಕಾರ್ಯಯೋಜನೆಗಳನ್ನು ನೋಡೋಣ ನಿಮಗೆ ಪರಿಚಯವಿರುವ ಪಠ್ಯಕ್ರಮಗಳಿಂದ ಆರು ಗಣನ ಹಂತಗಳಲ್ಲಿ ಪ್ರತಿಯೊಂದರಿಂದ ಕನಿಷ್ಠ ಒಂದು ಉದಾಹರಣೆಯನ್ನಾದರೂ ನೀಡಿ ನಿಮಗೆ ತಿಳಿದಿರುವ ಯಾವುದೇ ಪಠ್ಯಕ್ರಮ ನೀವು ಅವುಗಳನ್ನು ಸ್ವಲ್ಪ ಅನ್ವೇಷಿಸಬಹುದು ಮತ್ತು ನಂತರ ಪ್ರತಿಯೊಂದು ಗಣನ ಮಟ್ಟಕ್ಕೂ ನೀವು ಒಂದು ಉದಾಹರಣೆಯನ್ನು ನೀಡಬಹುದೇ ನಿಮ್ಮ ಪಠ್ಯಕ್ರಮಕ್ಕೆ ನೀವು ಯಾವ ರೀತಿಯಲ್ಲಿ ಸಂಬಂಧ ಹೊಂದಬಹುದು ಅದೇ ರೀತಿಯಲ್ಲಿ ನಿಮಗೆ ಪರಿಚಯವಿರುವ ಪಠ್ಯಕ್ರಮಗಳಿಂದ ಆರು ಮನೋಪ್ರೇರಣಾ ಮಟ್ಟಗಳಲ್ಲಿ ಪ್ರತಿಯೊಂದರಿಂದ ಕನಿಷ್ಠ ಒಂದು ಉದಾಹರಣೆಯನ್ನಾದರೂ ನೀಡಿ ಅದು ಒಂದೇ ಪಠ್ಯಕ್ರಮಕ್ಕೆ ಸೇರಿರಬೇಕಾಗಿಲ್ಲ ಆದರೆ ನಿಮಗೆ ಪರಿಚಯವಿರುವ ಯಾವುದೇ ಪಠ್ಯಕ್ರಮ ಆಗಿರಬಹುದು ಗಣನ ಕ್ಷೇತ್ರ ಮತ್ತು ಮನೋಪ್ರೇರಣಾ ಕ್ಷೇತ್ರದ ಆರು ಹಂತಗಳಲ್ಲಿ ಪ್ರತಿಯೊಂದಕ್ಕೂ ನೀವು ಒಂದು ಉದಾಹರಣೆಯನ್ನು ನೀಡಲು ಸಾಧ್ಯವಾದರೆ ಬಹುಶಃ ಈ ಎರಡು ಕಾರ್ಯಕ್ಷೇತ್ರಗಳ ಬಗ್ಗೆ ನಿಮಗೆ ಮೂಲಭೂತ ತಿಳುವಳಿಕೆ ಸಿಗುತ್ತದೆ ಮುಂದಿನ 15 ನೇ ಪಠ್ಯ ಪ್ರವರ್ಗದ ಅಂತಿಮ ಅಂಶ ಇಲ್ಲಿ ಪರಿಣಾಮಗಳು ಅಂದಾಜುವಿಕೆ ಮತ್ತು ಸೂಚನೆಗಳ ನಡುವೆ ಜೋಡಣೆಯ ಸಾಧನೆಯಲ್ಲಿ ಪ್ರವರ್ಗ ಕೋಷ್ಟಕದ ಸ್ವರೂಪ ಮತ್ತು ಮಹತ್ವವನ್ನು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಆದ್ದರಿಂದ ನಿಮ್ಮ ಪರಿಣಾಮಗಳನ್ನು ಬರೆಯಲು ಅಂದಾಜುವಿಕೆಯನ್ನು ವಿನ್ಯಾಸಗೊಳಿಸಲು ಮತ್ತು ಯೋಜನಾ ಸೂಚನೆಗೆ ಹೆಚ್ಚು ಅನುಕೂಲವಾಗುವಂತಹ ಕೋಷ್ಟಕವನ್ನು ನಾವು ನಿಮಗೆ ಪ್ರಸ್ತುತಪಡಿಸುತ್ತೇವೆ ಆದ್ದರಿಂದ ಅದು ನಮ್ಮ ಮುಂದಿನಪಠ್ಯದ ಕೇಂದ್ರಬಿಂದುವಾಗಿದೆ ತುಂಬ ಧನ್ಯವಾದಗಳು